ಆದ್ದರಿಂದ ಇದು ನಮಗೆ ಪೂರ್ತಿ ಸಿಸ್ಟಮ್ ನ ಇಕ್ವೇಶನ್ Ax b ನ ರೂಪದಲ್ಲಿ ನೀಡುತ್ತದೆ x ಇದು a1 ದಿಂದ aN ದ ಕಾಲಮ್ ವೆಕ್ಟರ್ ಮತ್ತು b ಇದು ಇನ್ಸಿಡೆಂಟ್ ಫೀಲ್ಡ್ ನ ವಿವಿಧ ಹಂತಗಳಾದ Ei Ei ದ ಕಾಲಮ್ ವೆಕ್ಟರ್ ಆದ್ದರಿಂದ ಈಗ ನಮಗೆ ಬಹುಮಟ್ಟಿಗೆ ಎಲ್ಲವೂ ತಿಳಿದಿದೆ ನಾನೀಗ ತಿಳಿಯಬಹುದಾಗಿದೆ ಇದು ನನ್ನ ಮೂಲ ಸಮಸ್ಯೆ V1 ಮತ್ತು ಇದು ಕರೆಂಟ್ ಸೊರ್ಸ್ ಮೂಲವಾಗಿದೆ ನಾನು ಇಲ್ಲಿ ನಿಂತಿದ್ದೇನೆ ಇದು ನನ್ನ ಸ್ಥಳ r ನಾನು ಅಳೆಯಲು ಬಯಸುವಂತಹ ಕ್ಷೇತ್ರ ನಾನು ಬರೆಯುತ್ತೇನೆ E Ei k02 ∫ gr r′χr′Er′dr′ ಈಗಈ ಅವಿಭಾಜ್ಯಗಳನ್ನು ನಾನು ಈಗ ತಿಳಿದಿದ್ದೇನೆ ಆಗಲೆ ಹಿಂದಿನ ಹಂತದಲ್ಲಿ ನಾನು ಪರಿಹರಿಸಿದ್ದೇನೆ ಮತ್ತು ಡೊಮೇನ್ ಒಳಗೆ E ಅನ್ನು ಪಡೆದುಕೊಂಡಿದ್ದೇನೆ ಆದ ಕಾರಣ ನನಗೆ ಎಲ್ಲವೂ ತಿಳಿದಿದೆಈ ಏಕೀಕರಣವು ಎಲ್ಲಾ V2 ಆಗಿತ್ತು ಆದ್ದರಿಂದ ನನಗೆ ಸಿಕ್ಕಿದ್ದು ಘಟನೆ ಮತ್ತು ಚದುರಿದವು ಇನ್ಸಿಡೆಂಟ್ ಮತ್ತು ಸ್ಕ್ಯಾಟರ್ಡ ನನಗೆ ಒಟ್ಟು ನೀಡುತ್ತದೆ ವಿದ್ಯಾರ್ಥಿ ಈಗ V 1 ಹೌದು ಈ ಎಕ್ಸ್ ಪ್ರೆಸ್ಸೆನ್ ನಲ್ಲಿರುವಂತಹ r ∈ V1 ಮತ್ತು r′ ಖಂಡಿತವಾಗಿ ಏಕೀಕರಣದ ಪ್ರದೇಶವನ್ನು V2 ಎಂದು ತೋರಿಸಲಾಗಿದೆಸರಿ ಆದ್ದರಿಂದ ಇದು ಎರಡನೇ ಸ್ಟೆಪ್ ಆಗಿದೆ ಹೌದಲ್ಲ ಆದ್ದರಿಂದ ಇದು 2 ಹಂತಸ್ಟೆಪ್ 2 ಮತ್ತು ನಾವು ಮೊದಲನೆ ಹಂತ ಮುಗಿದ ನಂತರ ಎರಡನೇ ಹಂತವ ನ್ನು ಮಾಡಿದೆವು ವಿದ್ಯಾರ್ಥಿ ನಂತರ ನಾವು R ಅವಿಭಾಜ್ಯ ಬಲದ E c e r W ಏಕೀಕರಣವನ್ನುಇಂಟಿಗ್ರೇಷನ್ ಕೇಳುತ್ತೇವೆ ಹೌದು r′∈ V2 ಅದು ಬದಲಾಗುವುದಿಲ್ಲ ವಿದ್ಯಾರ್ಥಿ ಇ 1 ಆದ್ದರಿಂದ ಗೊಂದಲ ಎನು ಅಂದರೆ ಹಂತ 1 ಮತ್ತು ಹಂತ 2 ಕ್ಕೆ ಇಕ್ವೇಷನ್ ನಿಜವಾಗಿ ಒಂದೇ ಆಗಿರುತ್ತದೆ ಈ ಇಕ್ವೇಷನ್ ನ ಏಕೈಕ ವ್ಯತ್ಯಾಸವೆಂದರೆ ನನ್ನ ಪ್ರಕಾರ ಎನಂದರೆ ಇಕ್ವೇಷನ್ ನಾನು ಬದಲಾಯಿಸುತ್ತಿರುವುದು r ಒಂದೇ r ಇಲ್ಲಿ ಕಾಣಿಸಿಕೊಳ್ಳುತ್ತಿದೆ ಇಲ್ಲಿ ಮತ್ತು ಇಲ್ಲಿ ನಾನು ನನಗೆ ಬೇಕಾದ Er′ ಗಾಗಿ ಸೊಲ್ವ್ ಮಾಡಲು ಬಯಸಿದಾಗ ಇದು ಎಂದಿಗೂ ಬದಲಾಗುವುದಿಲ್ಲ ಆದ್ದರಿಂದ ಇಲ್ಲಿ r ′ ∈ V2 ಆದ್ದರಿಂದ ಇಲ್ಲಿ r ಸಹ V2 ಗೆ ಸೇರಿದೆ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಹಂತ 1 ರಲ್ಲಿ ನಾನು r ಅನ್ನು ಹಂತ 2 ರಲ್ಲಿ V2 ಸೇರಿಸಿದ್ದೇನೆ ಹಂತ ೨ ರಲ್ಲಿ ನಾನು r ಅನ್ನು ಹಂತ ೧ ರಲ್ಲಿ V1 ಗೆ ಸೇರಿಸಿದ್ದೇನೆ ಏಕೆಂದರೆ ಅದು ನನ್ನ ರಿಜನ್ ಅಫ್ ಇಂಟರಸ್ಟ್ ಆದರೆ ಇದರ ಒಳಗೆ ಎಂದಿಗೂ ಬದಲಾಗುವುದಿಲ್ಲ r′ ಯಾವಾಗಲೂ V2 ಗೆ ಸೇರಿದೆ ಆದ್ದರಿಂದ ಈಗ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಮತ್ತು ವಾಸ್ತವವಾಗಿ 2ನೇ ಹಂತ ವನ್ನು ಮೌಲ್ಯಮಾಪನ ಮಾಡುವಾಗ ಅಲ್ಲಿ ಸಿಂಗುಲಾರಿಟಿಯ ಸಮಸ್ಯೆ ಇಲ್ಲ ಎಕೆಂದರೆ r ಯಾವಾಗಲೂ ಇಲ್ಲಿ ಹೊರಗೆ ಇರುತ್ತದೆ ಆದ್ದರಿಂದ ನೀವು ಯಾವಾಗಲೂ ಈ ಪಲ್ಸ ದಿಂದ ದೂರವನ್ನು ನೋಡುತ್ತಿರುವಿರಿ ನಂತರ ಈ ಪಲ್ಸ ನಂತರ ಈ ಪಲ್ಸ ಇದು ಏಕೀಕರಣದ ಪ್ರದೇಶ ಅದು ಒಂದಲ್ಲ ವಿದ್ಯಾರ್ಥಿ 0 ಆಗಿದ್ದರೂ ಸಹ ಹೌದು ನೀವು V2 ಒಳಗೆ r ಅನ್ನು ಹಾಕಿದರೆ ನೀವು ಇರುವ ಈಕ್ವೇಶನ್ ಗಳಲ್ಲಿ ಒಂದನ್ನು ನೀವು ಮರಳಿ ಪಡೆಯುತ್ತೀರಿ ವಿದ್ಯಾರ್ಥಿ ಹೌದು ಈಗಾಗಲೇ ಬಳಸಲಾಗಿದೆ ಆದ್ದರಿಂದ ಅದನ್ನು ಸರಿ ಮಾಡುವುದು ಅನಗತ್ಯ ಆದ್ದರಿಂದ ಇದು ವಾಲ್ಯೂಮ್ ಇಂಟಿಗ್ರಲ್ ಸಮೀಕರಣಗಳ ಗಳ ಮೂಲಕ ಶೀಘ್ರವಾಗಿ ಹೋಗಲಾಯ್ತು ಏಕೆಂದರೆ ನಾನು ಸ್ವಲ್ಪ ವೇಗವಾಗಿ ಹೋದೆ ಏಕೆಂದರೆ ನಮಗೆ ಎಲ್ಲಾ ಬಿಲ್ಡಿಂಗ್ ಬ್ಲಾಕ್ಗಳು ತಿಳಿದಿವೆ ಹೆಲ್ಮ್ಹೋಲ್ಟ್ಜ್ ಈಕ್ವೇಶನ್ ಗಳನ್ನು ನಾವು ತಿಳಿದಿದ್ದೇವೆ ಗ್ರೀನ್ Greens ನ ಕಾರ್ಯವನ್ನು ನಾವು ಸರಿಯಾಗಿ ತಿಳಿದಿದ್ದೇವೆ ಮತ್ತು ಸಿಂಗುಲಾರಿಟಿಸ್ ಹೇಗೆ ಎದುರಿಸುವುದು ಎಂದು ನಾವು ಮೂರು ಬಿಲ್ಡಿಂಗ್ ಬ್ಲಾಕ್ಗಳ ಮೂಲಕ ನೋಡೊನ ಅದನ್ನು ನಾವು ಈಗ ಖರೀದಿಸಿದ್ದೇವೆ ಅದಕ್ಕೆ ಪರಿಚಿತರಿದ್ದೇವೆ ಆದ್ದರಿಂದ ನಾನು ಮೊದಲಿಗೆ ಹೇಳಿದಂತೆ ಈ ಪರಿಮಾಣದವ್ಯಾಲ್ಯೂಮ್ ಇಂಟಿಗ್ರಲ್ ಫಾರ್ಮುಲೆಷನ್ ನನ್ನ ಸಮಸ್ಯೆ ವಾಸ್ತವವಾಗಿ ಭಿನ್ನಜಾತಿಯಾಗಿದ್ದಾಗ ಇದ್ದಾಗ ನಾನು ಇದನ್ನು ಬಳಸುತ್ತೇನೆ ಇನ್ಸಿಡೆಂಟ್ ಫೀಲ್ಡ್ ah ಆಗಿರುತ್ತದೆ ಆದ್ದರಿಂದ ಈಕ್ವೇಶನ್ ಗಳು ಒಂದೇ 1 ನೇ ಹಂತ 2 ನೇ ಹಂತ ಈಕ್ವೇಶನ್ ಗಳು ಒಂದೇ ಆಗಿರುತ್ತವೆ ಆದ್ದರಿಂದ ನೀವು r ಅನ್ನು ಎಲ್ಲಿ ಹಾಕಿದರೂ ಅದು Ei ಅನ್ನು V1 ಅಥವಾ V2 ನಲ್ಲಿರಲಿ ಎಂದು ಲೆಕ್ಕ ಹಾಕಿ ಅದು ಸಂಖ್ಯಾತ್ಮಕ ಮೌಲ್ಯವಾಗಿದೆ ಆದ್ದರಿಂದಅದು ವಿಷಯವಲ್ಲ ಆದ್ದರಿಂದ ಇದು 1 ನೇ ಹಂತ ಮತ್ತು 2 ನೇ ಹಂತ ಗಳಲ್ಲಿ ವಿಭಿನ್ನವಾಗಿರುತ್ತದೆ ಏಕೆಂದರೆ 1 ನೇ ಹಂತದಲ್ಲಿ r V2 ಗೆ ಸೇರಿದೆ ಆದ್ದರಿಂದ ನೀವು V2 ಒಳಗೆ Ei ಅನ್ನು ಕಂಡುಹಿಡಿಯುತ್ತೀರಿ 2 ನೇ ಹಂತದಲ್ಲಿ ನೀವು ವೀಕ್ಷಕರ ಸ್ಥಳದಲ್ಲಿ Ei ಅನ್ನು ಕಂಡುಹಿಡಿಯುತ್ತೀರಿ ವಿದ್ಯಾರ್ಥಿ ಆದ್ದರಿಂದ ಆದ್ದರಿಂದ ಗ್ರಿಡ್ ಬಗ್ಗೆ ಪ್ರಶ್ನೆ ಮುಗಿದಂತಾಯಿತು ಆದ್ದರಿಂದ ಈ ಗ್ರಿಡ್ ಬಗ್ಗೆ ತ್ವರಿತ ಸ್ಪಷ್ಟೀಕರಣ ನಾನು ನೀಡಿದ್ದೇನೆ ನಾ ನೀಗ ಎನ್ ಮಾಡುತ್ತೇನೆ ಅಂದರೆ ಈ ಈಕ್ವೇಷನ್ ಗಳನ್ನು ಇಲ್ಲಿ ನೋಡೋಣ ಮತ್ತು ನಿರ್ದಿಷ್ಟವಾಗಿ ನಾವು ಈ ಇಂಟಿಗ್ರಲ್ ನೋಡುತ್ತಿದ್ದೇವೆ ಆದ್ದರಿಂದ grr′ ನಾನು ಅದನ್ನು ಪರೀಕ್ಷೆಯನ್ನು ಮಾಡಿದಾಗ ಅದು ಹೀಗೆ ಎಕ್ಸಪ್ರೆಸ್ಸೆನ್ ಆಗುತ್ತದೆ ಹೌದಲ್ಲ ಆದ್ದರಿಂದ ಇಲ್ಲಿ ಈ ಗ್ರೀನ್ನ ಕಾರ್ಯದಲ್ಲಿ rm ಅನ್ನು ಸ್ಥಿರವಾಗಿರಿಸಲಾಗುತ್ತಿದೆ ಏಕೆಂದರೆ ಇಂಟಿಗ್ರೇಷನ್ ರೀಜನ್ ಪ್ರದೇಶವೆಂದರೆ ನನ್ನ ಪ್ರಕಾರ ವೇರಿಯೇಬಲ್ ನ್ ಇಂಟಿಗ್ರೇಷನ್ ಅವಿಭಾಜ್ಯ ನಿರ್ದೇಶಾಂಕ ಆದ್ದರಿಂದ rm ಅನ್ನು ಇಲ್ಲಿ ಫಿಕ್ಸ್ ಮಾಡಲಾಗಿದೆ r′ ನ್ನು N ಪಲ್ಸಸ್ ಗಳಲ್ಲಿ ಒಡೆದು ಹಾಕಲಾಗಿದೆ ಆದ್ದರಿಂದ 1 ಪಲ್ಸ ನಂತರ ಮತ್ತೊಂದು ಆದ್ದರಿಂದ ನಾನು ತೆಗೆದುಕೊಂಡಾಗ ಹೀಗೆ ಹೇಳುವ ಇಲ್ಲಿ 6 ನೇ ಪಲ್ಸ ಈ ಪಲ್ಸ ದ r′ ಮೇಲೆ ಬದಲಾಗುತ್ತದೆ ಎಂದು ಹೇಳೋಣ ಆದ್ದರಿಂದ ಸಿಂಗುಲಾರಿಟಿ ಇಲ್ಲದ ಬಗ್ಗೆ ಇಲ್ಲಿ ಚಿಂತೆ ಇಲ್ಲ ಆದ್ದರಿಂದ grmr′ rm ಅನ್ನು ಫಿಕ್ಸ್ ಮಾಡಲಾಗಿದೆ r′ ಈ ಪಲ್ಸ್ ದೊಂದಿಗೆ ಬದಲಿಸಲಾಗುತ್ತದೆ ನಾನು ಇದನ್ನು ಲೆಕ್ಕಹಾಕುವಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಈ ಸಂಕಲನವು ಎಲ್ಲಾ ಪಲ್ಸ್ ಗಳ ಮೇಲೆ ಹೋಗುತ್ತದೆ ಆದ್ದರಿಂದ ಕೆಲವು ಸಮಯದಲ್ಲಿ ಅದು ವಾಪಸ್ ಪಲ್ಸ್ ನಂಬರ್ ೧ ಕ್ಕೆ ಹಿಂತಿರುಗುತ್ತದೆ ಅಲ್ಲಿ rm or r1 ಇರುತ್ತದೆ ವಿದ್ಯಾರ್ಥಿ ಆದ್ದರಿಂದ r′ ಮಾತ್ರ ಬದಲಾಗುತ್ತದೆ ಅಥವಾ ನಿರ್ದಿಷ್ಟ ಪಲ್ಸ್ ಬದಲಾಗುತ್ತದೆ r′ ಸಂಪೂರ್ಣ V2 ದಲ್ಲಿ ವೆರಿ ಆಗುತ್ತದೆ ಆದರೆ ಸಂಪೂರ್ಣ V2 ಅನ್ನು ಪಲ್ಸ್ ಗಳನ್ನಗಿ ವಿಭಜಿಸಲಾಗಿದೆ ಆದ್ದರಿಂದ ನಾನು ಪಲ್ಸ್ ದಿಂದ ಪಲ್ಸ್ ಗೆ ಹೋಗಬೇಕಾಗಿದೆ ಹೀಗೆ ನಾನು ವಿಭಜಿಸಿದ್ದೇನೆ ಇದು ೨ ನೇ ಹಂತದ ಕೊನೆಯ ಸ್ಲೈಡ್ ಹೌದು ವಿದ್ಯಾರ್ಥಿ ಹೌದು ಅಂದ ಹಾಗೆ ಯಾವಾಗ ಇಂಟಿಗ್ರಲ್ ಕ್ಯಾಲ್ಕುಲೇಟ್ ಮಾಡೋದು ಹೌದ ವಿದ್ಯಾರ್ಥಿ ಆದ್ದರಿಂದ ಆದ್ದರಿಂದ ಇಲ್ಲಿ ನಿಖರವಾಗಿ ಇಲ್ಲಿ ನಾವು ಸಬ್ ಸ್ಟೂಟ್ ಮಾಡುವೆವು Er′ ∑ anpnr′ ಈಗ ಇದು ನಮಗೆ ತಿಳಿದಿದೆ ವಿದ್ಯಾರ್ಥಿ ಆದ್ದರಿಂದ ಮೂಲತಃ ನೀವು ಹೊಸ ಭಾಗವನ್ನು ತೆಗೆದುಕೊಳ್ಳುವುದನ್ನು ತಿಳಿಯಬಹುದು ಉಲ್ಲೇಖ ಸಮಯ 0647 ಇದರ ನಂತರ ಯಾವುದೇ ಹಂತದಲ್ಲಿ ನೀವು E ಯಾವುದೇ ಹಂತದಲ್ಲಿ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿ ಆದ್ದರಿಂದ ಚದರ ಸಮಗ್ರ ಅಂದಾಜು ಎಂದು ನಾವು ಜೋಡಿಸುತ್ತೇವೆ ಸಮಯ ನೋಡಿ 0655 ಹೌದು ಆದ್ದರಿಂದ ನೀವು ಒಂದೇ ಚದರ ಗ್ರಿಡ್ ಸ್ಕ್ವೇರ್ ಟು ಸರ್ಕಲ್ ಗ್ರಿಡ್ ಅಂದಾಜು ಬಳಸುತ್ತೀರಿ square grid square to circle grid approximation ಈ ಅವಿಭಾಜ್ಯ ಹಕ್ಕನ್ನು ನೀವು ಎಲ್ಲಿ ಮೌಲ್ಯಮಾಪನ ಮಾಡುತ್ತೀರಿ ಎಂಬುದನ್ನು ನೀವು ಬದಲಾಯಿಸುವುದಿಲ್ಲ ಒಬ್ಸರ್ವರ್ ಸ್ಥಳ ಬದಲಾದಂತೆ ಬದಲಾಗುವ ಏಕೈಕ ವಿಷಯವೆಂದರೆ ಈ ಗ್ರೀನ್ನ ಕಾರ್ಯ ಅದು ನಿಮಗೆ ಬದಲಾಗಲು ಅವಕಾಶ ಮಾಡಿಕೊಡುತ್ತದೆ ವಿದ್ಯಾರ್ಥಿ ಹೌದು ಮತ್ತು ಅದು ಉತ್ತಮವಾಗಿದೆ ಅವರು chi ನ್ನು ಬದಲಾ ಇಸುವದಿಲ್ಲ chi ಡೊಮೇನ್ ಗೆ ಸೇರಿದೆ ಆದ್ದರಿಂದ χ ನಾವು V2 ನಲ್ಲಿ ಮಾತ್ರ ಅದರ ನಾನ್ಜೆರೋ ಆಗಿರುತ್ತದೆ ಆದ್ದರಿಂದ ಈ ಅಭಿವ್ಯಕ್ತಿಯಲ್ಲಿ r ಅನ್ನು ಅವಲಂಬಿಸಿರುವ ಏಕೈಕ ವಿಷಯವನ್ನು ಬದಲಾಯಿಸುವ ಏಕೈಕ ವಿಷಯವೆಂದರೆ ಅದು ಇದಾಗಿರುತ್ತದೆ ವಿದ್ಯಾರ್ಥಿ ಆ ρ ಅಂದರೆ ನನ್ನ ಪ್ರಕಾರ ಅದು ಬಂದಾಗ ಹೌದು ಅದಕ್ಕಾಗಿಯೇ ρ ನನ್ನ ಪ್ರಕಾರ ಬರುತ್ತದೆ ವಿದ್ಯಾರ್ಥಿ r ಒಳಗೆ ಇಲ್ಲ ಆದ್ದರಿಂದ ಇಲ್ಲಿ ρ |rm − r′| ನಾನು ಇಂಟಿಗ್ರಲ್ ಮೌಲ್ಯಮಾಪನ ಮಾಡಿದ ನಂತರ ಅದು ρmn ಇದಕ್ಕೆ ಸಮಾನವಾಗಿರುತ್ತದೆ ಇದೀಗ ಇಲ್ಲಿ ಇಂಟಿಗ್ರೇಶನ್ ಮಾಡಲಾಗಿದೆ ಮತ್ತು r′ ಬದಲಾಗುತ್ತಿದೆ ಬಲ ಮತ್ತು ನಾನು ಹೊಸ ಸ್ಕೇಲಾರ್ ವೇರಿಯೇಬಲ್ ಆಗಿ ಮಧ್ಯಂತರ ನಾನು ಅದನ್ನು ρ ಎಂದು ಕರೆದಿದ್ದೇನೆ ಆದ್ದರಿಂದ ಇದು ಆಯಿತು ವಿದ್ಯಾರ್ಥಿ ಆದ್ದರಿಂದ ಇಲ್ಲಿ χn ನಮಗೆ ತಿಳಿದಿದೆ ನಂತರ a χn ನಮಗೆ ತಿಳಿದಿದೆ ಇದು ಹೌದು ನೀವು ಆದ್ದರಿಂದ ನಾನು ಇದನ್ನು r′dr′dθ ದ ಪರಿಭಾಷೆಯಲ್ಲಿ ಬರೆಯಬಹುದು ತದನಂತರ ρdρdθ ಆಗಿ ಪರಿವರ್ತನೆಗೊಳ್ಳುತ್ತದೆ ಇಲ್ಲಿ ನೆನಪಿಡಿ ಇದು ವೆಕ್ಟರ್ ಆದ್ದರಿಂದ 2 ಆಯಾಮದ ಇಂಟಿಗ್ರೇಷನ್ ನ್ನು ನಾನು 2 ಸ್ಕೇಲಾರ್ ρ ಮತ್ತು θ ಪದಗಳಾಗಿ ಪೊಲಾರ್ ಕೋಆ ರ್ಡಿನೇಟ್ಸ್ ನಲ್ಲಿ ವಿಂಗಡಿಸಿದ್ದೇನೆ ಅಲ್ಲಿ ಎಲ್ಲ ಪಲ್ಸ್ ಗಳಿಗೆ ಇಂಟಿಗ್ರೇಶನ್ ಮಿತಿಗಳು ಒಂದೇ ಇರುತ್ತವೆ ಎಕೆಂದರೆ ಇಡೀ ಪಲ್ಸ್ ಗೆ ಇಂಟಿಗ್ರೇಶನ್ ತಗೋಬೇಕು ಇಲ್ಲ ಆದ್ದರಿಂದ ಇಲ್ಲಿ ನೋಡಿದಾಗ rm ಅನ್ನು ಸ್ಥಿರವಾಗಿ ಹಿಡಿದಿಡಲಾಗುತ್ತಿದೆ ಆದ್ದರಿಂದ ಇದು ವಿದ್ಯಾರ್ಥಿ ಆದ್ದರಿಂದ r ′ ನಾವು ಅದನ್ನು ಬರೆಯುತ್ತಿದ್ದೇವೆ ನಾನು ಹೌದು ನೋಡುತ್ತೇನೆ ಆದ್ದರಿಂದ r′ ಹೌದು ಆದ್ದರಿಂದ ಇಲ್ಲಿ ನಾನು ಅದೇ ಪಲ್ಸ್ ಗೆ ಇಂಟಿಗ್ರೇಷನ್ ಸಂಯೋಜಿಸುತ್ತಿದ್ದೇನೆ ಎಂದು ತೋರುತ್ತಿದೆ ಆದರೆ ನಾನು ಯಾವ ಪಲ್ಸ್ ನ್ನು ಸರಿಯಾಗಿ ಹೊಂದಿದ್ದೇನೆ ಎಂಬುದರ ಆಧಾರದ ಮೇಲೆ ಇದರಲ್ಲಿ ಆಫ್ಸೆಟ್ ಇರುತ್ತದೆ ವಿದ್ಯಾರ್ಥಿ ಅದು ಬೆಸೆಲ್ ಫನ್ಕ್ಶ್ ನ್ ನಲ್ಲಿ ಇರಲೇಬೇಕಾದ ಆಫ್ ಸೆಟ್ ಅದು ಬೆಸೆಲ್ ಫನ್ಕ್ಶ್ ನ್ ಒಳಗಡೆ ಯಲ್ಲಿಯೇ ಇರಲೇಬೇಕಾದ ಆಫ್ ಸೆಟ್ ಆದ್ದರಿಂದ ನಾನು ಹೇಳಿದ್ದು ಅರ್ಥವನ್ನು ಅದು ಪಡೆಯುತ್ತದೆ ಆದ್ದರಿಂದ ಇಲ್ಲಿ ಎಲ್ಲವೂ ಇದೆ ವಿದ್ಯಾರ್ಥಿ ಹೌದು ಆದ್ದರಿಂದ ನೀವು ಯೋಚಿಸಬಹುದು ಈ ರೀತಿಯ r′ rn ρ ಹೌದು ಅದು ಹೌದು ಆದ್ದರಿಂದ ನಾವು ಮಧ್ಯಂತರ ಹಂತಗಳನ್ನು ಬಿಟ್ಟುಬಿಟ್ಟಿದ್ದೇವೆ ಆದ್ದರಿಂದ ನಮ್ಮಲ್ಲಿರುವ ಉಲ್ಲೇಖಗಳು ಇವುಗಳೆಂದರೆ ಇದು ವಿಶೇಷವಾಗಿ ಪೀಟರ್ಸನ್ನ ಪುಸ್ತಕದ 2 5 ನೇ ಅಧ್ಯಾಯವು ಬಹಳ ಸುಂದರವಾದ ಪುಸ್ತಕವಾಗಿದೆ ಮೇಲ್ಮೈ ಸಮಗ್ರತೆಯು ನಮಗೆ 8 ನೇ ಅಧ್ಯಾಯವನ್ನು ಹೊಂದಿದೆ ಮತ್ತು ಮೂಲ ಸಿದ್ಧಾಂತಕ್ಕಾಗಿ ನಾವು ಈ ಪ್ರಕರಣಗಳನ್ನು ಉಲ್ಲೇಖಿಸುತ್ತಿದ್ದೇವೆ